ಕೊನೆಯ ತರಗತಿಯಲ್ಲಿ ಕಲಿತಿರುವ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಪುನರಾವಲೋಕನ ಮಾಡುತ್ತಾ ಈ ಇಂದಿನ ತರಗತಿಯನ್ನು ಆರಂಭಿಸೋಣ ಕೊನೆಯ ತರಗತಿಯಲ್ಲಿ ನಾವು ಎಕ್ಸ್ಟ್ರೈನಿಕ್ ಸೆಮಿಕಂಡಕ್ಟರ್ ಗಳ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ನೀವು ಅದನ್ನು ನೆನಪಿಸಿಕೊಂಡರೆ ಎಕ್ಸ್ಟ್ರೈನಿಕ್ ಸೆಮಿಕಂಡಕ್ಟರ್ಗಳಲ್ಲಿ ಎಲೆಕ್ಟ್ರಾನ್ ಅಥವಾ ಹೋಲ್ಗಳ ಕಾನ್ಸಂಟ್ರೇಷನ್ ಆದ್ಯತೆಯಲ್ಲಿ ಹೆಚ್ಚಿಸಲು ನಾವು ನಿರ್ದಿಷ್ಟ ಪ್ರಮಾಣದ ಅಶುದ್ಧತೆಯ ವಸ್ತುಗಳನ್ನು ಸೇರಿಸುತ್ತೇವೆ ಕೊನೆಯ ತರಗತಿಯ ಅಂತಿಮ ಭಾಗದಲ್ಲಿ ನಾವು ಹೆಚ್ಚಿನ ಕ್ಯಾರಿಯರ್ ಕಾನ್ಸಂಟ್ರೇಷನ್ಗಳು ತಾಪಮಾನದ ಮೇಲೆ ಹೇಗೆ ಅವಲಂಬನೆಯನ್ನು ಹೊಂದಿವೆ ಎಂಬುದರ ಬಗ್ಗೆ ನೋಡಿದ್ದೇವೆ ಆದ್ದರಿಂದ ಇವುಗಳು ಎನ್ ರೀತಿಯ ಸೆಮಿಕಂಡಕ್ಟರ್ಗಳ ವಿಷಯದಲ್ಲಿ ಎಲೆಕ್ಟ್ರಾನ್ಗಳಾಗಿರುತ್ತವೆ ಮತ್ತು ಪಿ ರೀತಿಯ ಸೆಮಿಕಂಡಕ್ಟರ್ಗಳ ಸಂದರ್ಭದಲ್ಲಿ ಹೋಲ್ಗಳಾಗಿರುತ್ತವೆ ನಾವು ಎನ್ ರೀತಿಯ ಸೆಮಿಕಂಡಕ್ಟರ್ನ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ಮತ್ತು ಎನ್ ರೀತಿಯ ಸೆಮಿಕಂಡಕ್ಟರ್ಗಳನ್ನು ಬಳಸಿ ನಾವು ಮಾಡುವ ಯಾವುದೇ ಚರ್ಚೆಯು ಪಿ ರೀತಿಯ ಸೆಮಿಕಂಡಕ್ಟರ್ನಗೆ ಸಿಂಧುವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಎಲೆಕ್ಟ್ರಾನ್ಗಳು ಬಹುಪಾಲು ಚಾರ್ಜ್ ಕ್ಯಾರಿಯರ್ಗಳಾಗಿವೆ ಮತ್ತು ಅವುಗಳು ಮೂಲಭೂತವಾಗಿ ಎಲೆಕ್ಟ್ರಾನ್ಗಳ ಎರಡು ಮೂಲಗಳಾಗಿವೆ ಒಂದು ನಿಮ್ಮ ಎಲೆಕ್ಟ್ರಾನ್ಗಳು ಡೋನರ್ ಮಟ್ಟದಿಂದ ಬರಬಹುದು ಈ ಮಟ್ಟಗಳು ಕಂಡಕ್ಷನ್ ಬ್ಯಾಂಡ್ ತುದಿಗೆ ಹತ್ತಿರದಲ್ಲಿವೆ ಅಧಿಕ ತಾಪಮಾನದಲ್ಲಿ ಎಲೆಕ್ಟ್ರಾನ್ಗಳು ಸೆಮಿಕಂಡಕ್ಟರ್ನ ವೇಲೆನ್ಸ್ ಬ್ಯಾಂಡ್ನಿಂದಲೂ ಬರಬಹುದು ಈ 2 ಮಾಹಿತಿಯನ್ನು ಒಟ್ಟುಗೂಡಿಸಿ ನಾವು ಲಾಗ್ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಪ್ರತಿಯಾಗಿ 1 ಓವರ್ ಟಿ ಯ ರೇಖಾನಕ್ಷೆಯನ್ನು ಬರೆದಿದ್ದೇವೆ ಇದು ಲಾಗ್ ಎನ್ logಇದು 1 ಒವರ್ ಟೆಂಪರೆಚರ್ ಇರುವದರಿಂದಾಗಿ ಹೆಚ್ಚಿನ ತಾಪಮಾನದ ಭಾಗವನ್ನು ಪ್ರತಿನಿಧಿಸುತ್ತದೆ ಹಾಗೆಯೇ ಇದು ಕಡಿಮೆ ತಾಪಮಾನವನ್ನು ಪ್ರತಿನಿಧಿಸುತ್ತದೆ ಈ ರೇಖಾನಕ್ಷೆಯಲ್ಲಿ ನಾವು ಎಕ್ಸ್ಟ್ರೈನಿಕ್ ಸೆಮಿಕಂಡಕ್ಟರ್ನ್ನು ಮೂಲಭೂತವಾಗಿ ಮೂರು ಪ್ರದೇಶಗಳಾಗಿ ವಿಭಜಿಸಬಹುದು ಎಂದು ಹೇಳಿದ್ದೇವೆ ಕಡಿಮೆ ತಾಪಮಾನದಲ್ಲಿ ಎಲೆಕ್ಟ್ರಾನ್ಗಳ ಕಾನ್ಸಟ್ರೇಷನ್ ಡೋನರ್ ಮಟ್ಟದಿಂದ ಬರುವ ಎಲೆಕ್ಟ್ರಾನ್ಗಳಿಂದ ಪ್ರಾಬಲ್ಯತೆಯನ್ನು ಹೊಂದಿದೆ ಆದ್ದರಿಂದ ನೀವು 1ಟಿ1T ಗೆ ಪ್ರತಿಯಾಗಿ ಎನ್ ರೇಖಾ ನಕ್ಷೆಯನ್ನು ಬರೆದರೆ ಸರಳರೇಖೆಯ ಸ್ಲೋಪ್ನಿಂದ ಅಐನೇಸೆಷ಼ನ್ ಎನರ್ಜಿಯನ್ನು ಪಡೆಯುತ್ತೇವೆ ಆದ್ದರಿಂದ ಇಡಿಯು ಡೋನರ್ಗಳ ಅಐನೇಸೆಷ಼ನ್ ಎನರ್ಜಿಯಾಗಿದೆ ಇದು ಸಾಮಾನ್ಯವಾಗಿ ಮಿಲಿ ಎಲೆಕ್ಟ್ರಾನ್ ವೋಲ್ಟ್ಗಳ ಕ್ರಮದಲ್ಲಿರುವುದನ್ನು ನಾವು ನೋಡಿದ್ದೇವೆ ಎಲ್ಲಾ ಡೋನರ್ ಪರಮಾಣುಗಳು ಅಯನೈಸ಼್ ಆಗುತ್ತವೆ ನಂತರ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಹೆಚ್ಚು ಕಡಿಮೆ ಸ್ಥಿರವಾಗಿರುವ ಒಂದು ಪ್ರದೇಶ ಸಿಗುತ್ತದೆ ಅಲ್ಲಿ ತದನಂತರ ಹೆಚ್ಚಿನ ತಾಪಮಾನದಲ್ಲಿ ನಾವು ವೇಲೆನ್ಸ್ ಬ್ಯಾಂಡ್ನಿಂದ ಬರುವ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ ಮತ್ತು ನಿಮ್ಮ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳಂತೆ ವರ್ತಿಸುತ್ತವೆ ಆದ್ದರಿಂದ ಇದು ಅಧಿಕ ತಾಪಮಾನದಲ್ಲಿ ತೋರಿಸುವ ವರ್ತನೆಯಾಗಿದೆ ಇದರ ಮೂಲವು Eg2k ಆಗಿದೆ ಇಲ್ಲಿ ಇಜಿ ಎಂಬುದು ಬ್ಯಾಂಡ್ ಗ್ಯಾಪ್Band gap ಆಗಿದೆ ಮತ್ತು ಇದು ಸಾಮಾನ್ಯವಾಗಿ ಎಲೆಕ್ಟ್ರಾನ್ ವೋಲ್ಟ್ಗಳ ಪ್ರಮಾಣವಾಗಿದೆ ಆದ್ದರಿಂದ ನಾವು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ದ ಸಂದರ್ಭದಲ್ಲಿ 3 ಪ್ರದೇಶಗಳನ್ನು ಹೊಂದಿದ್ದೇವೆ ಕಡಿಮೆ ತಾಪಮಾನವನ್ನು ನಾವು ಅಯನೈಸ಼್ಪ್ರದೇಶ ಎಂದು ಕರೆಯುತ್ತೇವೆ ಏಕೆಂದರೆ ಇದು ಡೋನರ್ ಪರಮಾಣುಗಳು ಅಐನೇಸೇಷ಼ನ್ದಿಂದ ಪ್ರಾಬಲ್ಯ ಹೊಂದಿದೆ ನಂತರ ನೀವು ಸ್ಯಾಚುರೇಷನ್ ಪ್ರದೇಶವನ್ನು ಹೊಂದಿದ್ದೀರಿ ಅಲ್ಲಿ ಬಹುಪಾಲು ಚಾರ್ಜ್ ಕ್ಯಾರಿಯರ್ಗಳಾದ ಎಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್ ಬಹುತೇಕ ಸ್ಥಿರವಾಗಿರುತ್ತವೆ ತದನಂತರ ನಾವು ಒಂದು ಇಂಟ್ರೈನ್ಸಿಕ್ ಪ್ರದೇಶವನ್ನು ಹೊಂದಿದ್ದೇವೆ ಅಲ್ಲಿ ಎಕ್ಸ್ಟ್ರೈನ್ಸಿಕ್ ವಸ್ತುವು ಇಂಟ್ರೈನ್ಸಿಕ್ದಂತೆ ವರ್ತಿಸುತ್ತದೆ ಇವುಗಳಿಗೆ ಅನುಗುಣವಾದ ತಾಪಮಾನಗಳನ್ನು ನಾವು ಸ್ಯಾಚುರೇಷನ್ ತಾಪಮಾನ ಟಿಎಸ್ ಮತ್ತು ಟಿಐ ಇಂಟ್ರೈನ್ಸಿಕ್ ತಾಪಮಾನ ಎಂದು ಕರೆಯುತ್ತೇವೆ ನಾವು 10 ರಿಂದ 17 ಡೋನರ್ ಪರಮಾಣುಗಳಿರುವ ಸಿಲಿಕಾನ್ ಸಂದರ್ಭದಲ್ಲಿ ಟಿಎಸ್ ಮತ್ತು ಟಿಐಗಳ ಮೌಲ್ಯಕ್ಕಾಗಿ ಕೆಲವು ಲೆಕ್ಕಾಚಾರಗಳನ್ನು ಮಾಡಿದ್ದೇವೆ ಮತ್ತು ನಾವು ಟಿಎಸ್ ನ ಮೌಲ್ಯವನ್ನು ಪಡೆದಿದ್ದೇವೆ ಅದು ಸರಿಸುಮಾರು 30 ಕೆಲ್ವಿನ್ ಆಗಿದೆ ಮತ್ತು ಒಂದು ಟಿಐ ದ ಮೌಲ್ಯವು ಅಂದಾಜು 580ಕೆಲ್ವಿನ್ಇರುತ್ತದೆ ಇದರ ಅರ್ಥವೆನೆಂದರೆ ಒಂದು ಅಧಿಕ ತಾಪಮಾನದ ವ್ಯಾಪ್ತಿಯಲ್ಲಿ ಬಹುಪಾಲು ಕ್ಯಾರಿಯರ್ ಕಾನ್ಸಂಟ್ರೇಷನ್Carrier concentrationಗಳು ಸ್ಥಿರವಾಗಿರುತ್ತವೆ ಮತ್ತು ಅದು ಡೋನರ್ ಅಥವಾ ಅಕ್ಸೆಪ್ಟರ್ ಕಾನ್ಸಂಟ್ರೇಷನ್ಗೆ ಸಮವಾಗಿರುತ್ತದೆ ಆದ್ದರಿಂದ ನಾವು ಸೆಮಿಕಂಡಕ್ಟರ್ಗಳನ್ನು ಡೋಪ್ ಮಾಡಿದರೆ ನಮಗೆ 2 ಅನುಕೂಲಗಳಿವೆ ಅವು ಯಾವುವೆಂದರೆ ಮೊದಲನೆಯದು ಕಂಡಕ್ವಿವಿಟಿಯು ಹೆಚ್ಚಾಗುತ್ತದೆ ಏಕೆಂದರೆ ಇಲ್ಲಿ ಕ್ಯಾರಿಯರ್ ಕಾನ್ಸಂಟ್ರೇಷನ್Carrier concentration ಹೆಚ್ಚಾಗುತ್ತದೆ ಎರಡನೆಯದಾಗಿ ಕ್ಯಾರಿಯರ್ ಕಾನ್ಸಂಟ್ರೇಷನ್Carrier concentration ಬಹುತೇಕ ಸ್ಥಿರವಾಗಿರುತ್ತದೆ ಮತ್ತು ಅದು ತಾಪಮಾನದಿಂದ ಸ್ವತಂತ್ರವಾಗಿರುವ ಪ್ರದೇಶವನ್ನು ಪಡೆಯತ್ತದೆ ಆದ್ದರಿಂದ ಇಂದು ನಾವು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ದ ಸಂದರ್ಭದಲ್ಲಿ ಕಂಡಕ್ಟಿವಿಟಿಯ ಬಗ್ಗೆ ಮತ್ತು ಅದು ತಾಪಮಾದ ಮೇಲೆ ಹೇಗೆ ಅವಲಂಬಿಸಿರುತ್ತದೆ ಎಂಬುದರ ಬಗ್ಗೆ ಮತ್ತಷ್ಟು ಕಲಿಯುತ್ತೇವೆ ಆದ್ದರಿಂದ ನಾವು ಕಂಡಕ್ಟಿವಿಟಿಯ ಸಮೀಕರಣದೊಂದಿಗೆ ಪ್ರಾರಂಭಿಸುತ್ತೇವೆ ನಾವು ಇದನ್ನು σ neμepeμh ಎಂದು ಮೊದಲೇ ಬರೆದಿದ್ದೇವೆ ಇದು ಕಂಡಕ್ಟಿವಿಟಿಯ ಸಾಮಾನ್ಯ ಸಮೀಕರಣವಾಗಿದೆ ನೀವು ಎನ್ ರೀತಿಯ ಸೆಮಿಕಂಡಕ್ಟರ್ ಹೊಂದಿದ್ದರೆ ಎನ್ ಸಾಮಾನ್ಯವಾಗಿ ಪಿ ಗಿಂತ ದೊಡ್ಡದಾಗಿರುತ್ತದೆ ಸಿಲಿಕಾನ್ದ ಸಂದರ್ಭದಲ್ಲಿ ಡೋಪಂಟ್ ಕಾನ್ಸಂಟ್ರೇಷನ್ಗಳನ್ನು ಅವಲಂಬಿಸಿ ಪರಿಮಾಣವು 7 ಅಥವಾ 8 ರಷ್ಟಕ್ಕಿಂತ ಹೆಚ್ಚಿರುವುದನ್ನು ನಾವು ನೋಡಿದ್ದೇವೆ ಈ ಸಂದರ್ಭದಲ್ಲಿ ಸಿಗ್ಮಾ ಕೇವಲ neμe ಆಗಿರುತ್ತದೆ ಮತ್ತೊಂದೆಡೆ ನೀವು ಪಿ ರೀತಿಯ ಸೆಮಿಕಂಡಕ್ಟರ್ ಹೊಂದಿದ್ದರೆ ಪಿಯು ಎನ್ಗಿಂತ ದೊಡ್ಡದಾಗಿದೆ ಇದರಲ್ಲಿ ಸಿಗ್ಮಾ ಕೇವಲ peμh ಆಗಿರುತ್ತದೆ ನಾವು ಮ್ಯೂಇμe ಮತ್ತು ಮ್ಯೂಹೆಚ್μh ಗಳನ್ನು ಮೊದಲೇ ನೋಡಿದ್ದೇವೆ ಮ್ಯೂಇμe ಮತ್ತು ಮ್ಯೂಹೆಚ್μhಗಳು ಡ್ರಿಫ್ಟ್ ಮೊಬಿಲಿಟಿಗಳಾಗಿವೆ ಆದ್ದರಿಂದ ಮ್ಯೂಇμe ಎಂಬುದು ಕಂಡಕ್ಷನ್ ಬ್ಯಾಂಡ್ ನಲ್ಲಿನ ಎಲೆಕ್ಟ್ರಾನ್ನ ಮೊಬಿಲಿಟಿಯಾಗಿದೆ ಮ್ಯೂಹೆಚ್μh ಎನ್ನುವುದು ವೇಲೆನ್ಸ್ ಬ್ಯಾಂಡ್ನಲ್ಲಿರುವ ಹೋಲ್ದ ಮೊಬಿಲಿಟಿಯಾಗಿದೆ ಈಗ ನಾವು ಕಂಡಕ್ಟಿವಿಟಿಯು ತಾಪಮಾನದ ಮೇಲೆ ಹೇಗೆ ಅವಲಂಬನೆಯಾಗಿದೆ ಎಂಬುದನ್ನು ನೋಡಲು ಬಯಸಿದರೆ ನಾವು ಕ್ಯಾರಿಯರ್ ಕಾನ್ಸಂಟ್ರೇಷನ್ಗಳು ತಾಪಮಾನದ ಮೇಲಿನ ಅವಲಂಬನೆಯನ್ನು ಮತ್ತು ಮೊಬಿಲಿಟಿಯು ತಾಪಮಾನದ ಮೇಲಿನ ಅವಲಂಬನೆಯನ್ನು ನೋಡಬೇಕಾಗುತ್ತದೆ ನೀವು ಕ್ಯಾರಿಯರ್ ಕಾನ್ಸಂಟ್ರೇಷನ್ಗಳು ತಾಪಮಾನ ಮೇಲೆ ಹೇಗೆ ಅವಲಂಬನೆಯಾಗಿದೆ ಎಂಬುದನ್ನು ನೀವು ಕೊನೆಯ ತರಗತಿಯಲ್ಲಿ ನೋಡಿದ್ದಿರಿ ಈಗ ನಾವು ಮ್ಯೂಇμe ಮತ್ತು ಮ್ಯೂಹೆಚ್μhಗಳು ಹೇಗೆ ತಾಪಮಾನವನ್ನು ಅವಲಂಬಿಸಿವೆ ಮತ್ತು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳ ಸಂದರ್ಭದಲ್ಲಿ ಈ ಡೋಪಂಟ್ಗಳ ಇರುವಿಕೆಯನ್ನು ಹೇಗೆ ಅವಲಂಬಿಸಿರುತ್ತದೆ ಎಂಬುದನ್ನು ಈಗ ನೋಡೋಣ ಈಗ ನಾವು ಟೌτ ಬರೆಯಲು ಇನ್ನೊಂದು ಮಾರ್ಗವಿದೆ ಟೌτ ಇದು 2 ಸ್ಕೇಟರಿಂಗ್ ಘಟನೆಗಳ ನಡುವಿನ ಸಮಯವಾಗಿದೆ ಟೌτವನ್ನು 1SvthNs ಎಂದು ಬರೆಯಬಹುದು ಹಾಗಾದರೆಈ ಪದಗಳು ಯಾವುವು ಎಸ್ ಎಂಬುದು ಸ್ಕೇಟರರ್ದ ಕ್ರಾಸ್ ಸೆಕ್ಷನ್ನ್ನು ಪ್ರತಿನಿಧಿಸುತ್ತದೆ ವಿಟಿಹೆಚ್ ಎಂಬುದು ಎಲೆಕ್ಟ್ರಾನ್ಗಳ ಥರ್ಮಲ್ ವೇಲಸಿಟಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಎನ್ಎಸ್ ಇದು ಸ್ಕೇಟರರ್ದ ಕಾನ್ಸಂಟ್ರೇಷನ್ ಆಗಿದೆ ಇದನ್ನು ಸಾಮಾನ್ಯವಾಗಿ ಪರ್ ಯುನಿಟ್ ವಾಲ್ಯುಮ್ದಲ್ಲಿ ನೀಡಲಾಗುತ್ತದೆ ಆದ್ದರಿಂದ ಇದು em3 ನಲ್ಲಿದೆ ಆದ್ದರಿಂದ ಅಂತಿಮ ಏಕಮಾನಗಳು ಸೆಕೆಂಡುಗಳಲ್ಲಿರುತ್ತದೆ ಆದ್ದರಿಂದ ಇದನ್ನು ಅರ್ಥಮಾಡಿಕೊಳ್ಳಲು ನೀವು ಸ್ಕೇಟರರ್ದ ದೊಡ್ಡದಾದ ಕ್ರಾಸ್ ಸೆಕ್ಷನ್ ವಿಸ್ತೀರ್ಣವನ್ನು ಹೊಂದಿದ್ದರೆ ನಂತರ ನೀವು ಕಡಿಮೆ ಸ್ಕೇಟರಿಂಗ್Scattering ಸಮಯವನ್ನು ಹೊಂದಿರುತ್ತೀರಿ ಎಲೆಕ್ಟ್ರಾನ್ಗಳು ವೇಗವಾಗಿ ಚಲಿಸಿದರೆ ಮತ್ತೊಮ್ಮೆ ಅವುಗಳು ಎರಡು ಸ್ಕೇಟರಿಂಗ್Scattering ಘಟನೆಗಳ ನಡುವೆ ತ್ವರಿತವಾಗಿ ಸಂವಹನ ನಡೆಸಬಹುದು ಹಾಗಾಗಿ ಸಮಯ ಕಡಿಮೆಯಾಗುತ್ತದೆ ಮತ್ತು ನೀವು ಹೆಚ್ಚು ಸ್ಕೇಟರರ್ಗಳನ್ನು ಹೊಂದಿದ್ದರೆ ಮತ್ತೊಮ್ಮೆ ಸಮಯ ಕಡಿಮೆಯಾಗುತ್ತದೆ ಈಗ ಪ್ರಶ್ನೆಯೆಂದರೆ ನಾವು ಮಾತನಾಡುವ ಈ ಸ್ಕೇಟರರ್ಗಳು ಯಾವುವು ಮತ್ತು ಈ ಮೌಲ್ಯಗಳು ತಾಪಮಾನವನ್ನು ಹೇಗೆ ಅವಲಂಬಿಸಿರುತ್ತದೆ ಎಂಬುದಾಗಿದೆ ಮೊದಲು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಗಳೊಂದಿಗೆ ಆರಂಭಿಸೋಣ ನಮ್ಮಲ್ಲಿ ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಇದ್ದರೆ ಸಿಲಿಕಾನ್ ಪರಮಾಣುಗಳ ಉಷ್ಣ ಕಂಪನದಿಂದಾಗಿ ಎಲೆಕ್ಟ್ರಾನ್ಗಳು ಚದುರಿಹೋಗುತ್ತವೆ ಆದ್ದರಿಂದ ನಾವು ಪರಮಾಣುಗಳ ಉಷ್ಣ ಕಂಪನವನ್ನು ಹೊಂದಿದ್ದೇವೆ ಆದ್ದರಿಂದ ಎಸ್ ಎಂಬುದು ಸ್ಕೇಟರಿಂಗ್ ಕ್ರಾಸ್ ಸೆಕ್ಷನ್ ಆಗಿದ್ದರೆ ಎಸ್ ಅನ್ನು πa2 ಎಂದು ಬರೆಯಬಹುದು ಅಲ್ಲಿ ಎ ಎಂಬುದು ಕಂಪನಗಳ ಅಂಪ್ಲಿಟ್ಯೂಡ್Amplitude ಆಗಿದೆ ಆದ್ದರಿಂದ ಇದು ಸರಳವಾದ 2ಡಿ ಮಾದರಿಯಲ್ಲಿರುವ ಸಂದರ್ಭವಾಗಿದೆ ಸ್ಕೇಟರರ್ಗಳು ಅಥವಾ ಪರಮಾಣುಗಳ ಉಷ್ಣ ಕಂಪನಗಳಿಗಳನ್ನು ತೋರಿಸಿದರೆ ಎಸ್ ತಾಪಮಾನಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂದರೆ ತಾಪಮಾನ ಹೆಚ್ಚಾದಂತೆ ಕಂಪನಗಳ ಅಂಪ್ಲಿಟ್ಯೂಡ್ ಹೆಚ್ಚಾಗುತ್ತದೆ ಎಂದು ನಾವು ತೋರಿಸಬಹುದು ಆದ್ದರಿಂದ ಎ ಹೆಚ್ಚಳವಾಗುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಎಸ್ ಕೂಡ ಹೆಚ್ಚಾಗುತ್ತದೆ τ ಇದು ಮುಂದಿನ ಸಮೀಕರಣದಲ್ಲಿ Vth ಆಗಿದೆ ನೀವು ಕಂಡಕ್ಷನ್ ಬ್ಯಾಂಡ್ನಲ್ಲಿ ಚಲಿಸುವ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದರೆ ಅವು ಏಕರೂಪದ ಪೊಟೆನ್ಷಿಯಲ್ ಪ್ರದೇಶದ ಮೂಲಕ ಚಲಿಸುತ್ತಿವೆ ಎಂದು ನಾವು ಹೇಳಬಹುದು ಮತ್ತು ಈ ಸಂದರ್ಭದಲ್ಲಿ ಎಲೆಕ್ಟ್ರಾನ್ಗಳ ಉಷ್ಣ ಶಕ್ತಿಯು ಅವುಗಳ ಕೈನೆಟಿಕ್ ಎನರ್ಜಿಯಂತಯೇ ಇರುತ್ತದೆ ಎಂದು ನಾವು ಹೇಳಬಹುದು ಆದ್ದರಿಂದ ಈ 2 ಪದಗಳನ್ನು ಒಟ್ಟಿಗೆ ಸೇರಿಸೋಣ ಆದ್ದರಿಂದ ನಾವು ಟೌಗಾಗಿ ಸಮೀಕರಣವನ್ನು ಹೊಂದಿದ್ದೇವೆ ಇದು 1SVthNs ಗಳನ್ನು ಹೊರತುಪಡಿಸಿ ಬೇರೇನೂ ಅಲ್ಲಇಂಟ್ರೈನ್ಸಿಕ್ ಸಿಲಿಕಾನ್ ಪರಮಾಣುವಿನ ಸಂದರ್ಭದಲ್ಲಿ ಲ್ಯಾಟಿಸ್ ಕಂಪನಗಳಿಂದ ಮಾತ್ರ ಸ್ಕೇಟರಿಂಗ್ ಆಗಿದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ನಾವು ಇದನ್ನು ಹೀಗೆ ಬರೆದಿದ್ದೇವೆ 1πa2VthNs Πa2 ಇದು 1T ಗೆ ನೇರ ಅನುಪಾತದಲ್ಲಿರುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ Vth ಇದು √T ಗೆ ನೇರ ಅನುಪಾತದಲ್ಲಿರುತ್ತದೆ ಎನ್ಎಸ್ಗಳು ಎಂಬುದು ಪರಮಾಣುಗಳ ಸಂಖ್ಯೆಯಾಗಿದೆ ಮತ್ತು ಅದು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ ಇದು ತಾಪಮಾನದೊಂದಿಗೆ ಬದಲಾಗುವುದಿಲ್ಲ ಆದ್ದರಿಂದ ನೀವು ಈ 2 ನ್ನು ಗಣನೆಗೆ ತೆಗೆದುಕೊಂಡರೆಇದು T 32 ಗೆ ನೇರ ಅನುಪಾತದಲ್ಲಿರುತ್ತದೆ ಆದ್ದರಿಂದ τ ಇದು ಲ್ಯಾಟಿಸ್ದ ಸ್ಕೇಟರಿಂಗ್ದಿಂದಾಗಿದೆ ನಾನು ಅದನ್ನು τL ಇದು T 32 ಗೆ ನೇರ ಅನುಪಾತದಲ್ಲಿದೆ ಎಂದು ಸೂಚಿಸುತ್ತಿದ್ದೇನೆ μ ಇದು eτm ಗೆ ಸಮವಾಗಿದೆ ಮತ್ತು τ ಇದು T 32 ಗೆ ಅನುಪಾತದಲ್ಲಿರುವುದರಿಂದ ನಾವು μα T 32 ಎಂದು ಹೇಳಬಹುದು ಆದ್ದರಿಂದ ನೀವು ಇಂಟ್ರೈನ್ಸಿಕ್ ವಸ್ತುವನ್ನು ಹೊಂದಿದ್ದರೆ ಕಂಡಕ್ಟಿವಿಟಿಯು ಈ ಸ್ಕೇಟರಿಂಗ್ದಿಂದಾಗುತ್ತದೆ ಇದು ಲ್ಯಾಟಿಸ್ ಪರಮಾಣುಗಳ ಕಂಪನದಿಂದಾಗುತ್ತದೆ ತಾಪಮಾನ ಹೆಚ್ಚಾದಂತೆ ಕಂಪನವು ಹೆಚ್ಚಾಗುತ್ತದೆ ಅಲ್ಲಿ ಹೆಚ್ಚು ಸ್ಕೇಟರಿಂಗ್ ಇರುವುದರಿಂದ ಮೊಬಿಲಿಟಿಯು ಕಡಿಮೆಯಾಗುತ್ತದೆ ಇದಕ್ಕೆ ಲ್ಯಾಟಿಸ್ ಸ್ಕೇಟರಿಂಗ್ ಅನ್ನು ಸೂಚಿಸಲು ಮ್ಯೂಎಲ್μL ಎಂದು ಬರೆಯುತ್ತೇನೆ ಆದ್ದರಿಂದ ತಾಪಮಾನ ಹೆಚ್ಚಾದಂತೆ ಮ್ಯೂಎಲ್μL ಕಡಿಮೆಯಾಗುತ್ತದೆ ಈಗ ಇದು ಅರ್ಥಪೂರ್ಣವಾಗಿದೆ ಏಕೆಂದರೆ ಉಷ್ಣತೆಯು ಹೆಚ್ಚಾದಂತೆ ನೀವು ಹೆಚ್ಚಿನ ಲ್ಯಾಟಿಸ್ ಕಂಪನಗಳನ್ನು ಹೊಂದಿರುತ್ತೀರಿ ಮತ್ತು ನೀವು ವೇಗವಾಗಿ ಚಲಿಸುವ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೀರಿ ಈಗ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ನೀವು ಈ ಲ್ಯಾಟಿಸ್ ಸ್ಕೇಟರಿಂಗ್ ಅನ್ನು ಹೊಂದಿದ್ದೀರಿ ಏಕೆಂದರೆ ನಿಮ್ಮ ವಸ್ತುವು ಸಿಲಿಕಾನ್ ಆಗಿದ್ದರೆ ಅಲ್ಲಿ ಸಿಲಿಕಾನ್ ಲ್ಯಾಟಿಸ್ ಕೂಡ ಇರುತ್ತದೆ ಆದ್ದರಿಂದ ನೀವು ಲ್ಯಾಟಿಸ್ ಸ್ಕೇಟರಿಂಗ್ ಅನ್ನು ಹೊಂದಿದ್ದೀರಿ ಇದನ್ನು ಮ್ಯೂಎಲ್μL ಎಂಬ ಪದದಿಂದ ಸೂಚಿಸಲಾಗಿದೆ ಆದರೆ ನಿಮ್ಮ ಡೋಪಂಟ್ಗಳು ಡೋನರ್ಗಳಾಗಲಿ ಅಥವಾ ಅಕ್ಸೆಪ್ಟರ್ಗಳಾಗಲಿ ನೀವು ಈ ಸ್ಕೇಟರಿಂಗ್ಗಳನ್ನು ಹೊಂದಿದ್ದೀರಿ ನಾವು ಅದನ್ನು ಮ್ಯೂಐμi ಎಂದು ಕರೆಯಲಿದ್ದೇವೆ ಹಾಗಾಗಿ ಇವುಗಳು ಐ ಇದು ಅಶುದ್ದತೆಗಳ ಅಂಶವನ್ನು ಸೂಚಿಸುತ್ತದೆ ಆದ್ದರಿಂದ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳ ಸಂದರ್ಭದಲ್ಲಿ ಲ್ಯಾಟಿಸ್ನಿಂದಾಗಿ ಸ್ಕೇಟರಿಂಗ್ ಅನ್ನು ಹೊಂದಿದ್ದೀರಿ ಡೋಪಂಟ್ಗಳಿಂದಾಗಿ ನೀವು ಸ್ಕೇಟರಿಂಗ್ಗಳನ್ನು ಸಹ ಹೊಂದಿದ್ದೀರಿ ಆದ್ದರಿಂದ ಎಲೆಕ್ಟ್ರಾನ್ ಮತ್ತು ಹೋಲ್ಗಳ ಮೊಬಿಲಿಟಿಯನ್ನು ನಿರ್ಧರಿಸುವಲ್ಲಿ ಇವೆರಡೂ ಪಾತ್ರವಹಿಸುತ್ತವೆ ಲ್ಯಾಟಿಸ್ ಸ್ಕೆಟರಿಂಗ್ ಪದವು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳಲ್ಲಿ ಇರುವ ಹಾಗೆಯೇ ಇರುತ್ತದೆ ಆದ್ದರಿಂದ ಮತ್ತೊಮ್ಮೆ μLT 32ಗೆ ನೇರ ಅನುಪಾತದಲ್ಲಿರುತ್ತದೆ ನಾವು ನೋಡಬೇಕಾದ ಒಂದು ವಿಷಯವೆಂದರೆ ಡೋಪಂಟ್ ಸ್ಕೇಟರಿಂಗ್ಗಳು ತಾಪಮಾನದೊಂದಿಗೆ ಹೇಗೆ ಬದಲಾಗುತ್ತದೆ ಎಂಬುದಾಗಿದೆ ಆದ್ದರಿಂದ ನಾವು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಗಳಲ್ಲಿ ಡೋಪಂಟ್ ಸ್ಕೇಟರಿಂಗ್ಗಳನ್ನು ನೋಡಲು ಬಯಸುತ್ತೇವೆ ನಾವು ಇದನ್ನು ಮ್ಯೂಐμi ಎಂದು ಕರೆಯುತ್ತೇವೆ ಈ ಪದದ ತಾಪಮಾನದ ಅವಲಂಬನೆಯನ್ನು ನಾವು ಕಂಡುಹಿಡಿಯಲು ಬಯಸುತ್ತೇವೆ ಆದ್ದರಿಂದ ನೀವು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಅನ್ನು ನೋಡಿದರೆ ನೀವು ಎನ್ ರೀತಿಯ ಅಥವಾ ಪಿ ರೀತಿಯಗಳನ್ನು ಹೊಂದಿದ್ದರೂ ನೀವು ಡೋಪಂಟ್ಗಳು ಮತ್ತು ಅಕ್ಸೆಪ್ಟರ್ ಗಳನ್ನು ಹೊಂದಿರುತ್ತೀರಿ ಮತ್ತು ಇವುಗಳು ಅಯನೈಸ಼್Ionize ಆಗುತ್ತವೆ ಏಕೆಂದರೆ ಎನ್ ರೀತಿಯ ಡೋಪಂಟ್ಗಳ ಸಂದರ್ಭದಲ್ಲಿ ನಾವು ಅದನ್ನು ಕಾಣುತ್ತೇವೆ ಪರಮಾಣುಗಳು ಹೆಚ್ಚುವರಿ ಎಲೆಕ್ಟ್ರಾನ್ ಹೊಂದಿದ್ದು ಅದು ಕಂಡಕ್ಷನ್ ಬ್ಯಾಂಡ್ಗೆಗೆ ಹೋಗುತ್ತದೆ ಪಿ ಮಾದರಿಯ ಸಂದರ್ಭದಲ್ಲಿ ನೀವು ಅಕ್ಸೆಪ್ಟರ್ ಪರಮಾಣುವನ್ನು ಹೊಂದಿದ್ದರೆ ಅದನ್ನು ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಮತ್ತು ಹೋಲ್ ಅನ್ನು ರಚಿಸಬಹುದು ಆದ್ದರಿಂದ ಇವುಗಳು ಅಯನೈಸ಼್ ಆದ ಅಶುದ್ದ ವಸ್ತುಗಳಾಗಿವೆ ಮತ್ತು ಇವುಗಳು ನಂತರ ಎಲೆಕ್ಟ್ರಾನ್ನೊಂದಿಗೆ ಸಂವಹನ ನಡೆಸಬಹುದು ಆದ್ದರಿಂದ ನೀವು ಎಲೆಕ್ಟ್ರಾನ್ ವೆಲಸಿಟಿ Vth ಯನ್ನು ಹೊಂದಿದ್ದರೆ ಮೊಬಿಲಿಟಿಯು ½meVth2 ಅಥವಾ ½ meVth2 ಆಗಿರುತ್ತದೆ ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ಕಂಡಕ್ಷನ್ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳು ಚಲಿಸುತ್ತಿರುತ್ತವೆ ಈ ಕೈನೆಟಿಕ್ ಎನರ್ಜಿಯು ಉಷ್ಣ ಶಕ್ತಿಯಲ್ಲದೇ ಬೇರೇನೂ ಅಲ್ಲ ಆದ್ದರಿಂದ ಇದು 32 kT ಆಗಿದೆ ಆದರೆ ಈಗ ನೀವು ಅಯನೈಸ಼್ ಡೋನರ್ನೊಂದಿಗೆ ಎಲೆಕ್ಟ್ರಾನ್ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸದ ಆಕರ್ಷಣೆಯನ್ನು ಹೊಂದಿರುವಿರಿ ಆದ್ದರಿಂದ ನೀವು ಎನ್ ರೀತಿಯದನ್ನು ಹೊಂದಿದ್ದರೆ ನೀವು ಪಾಸಿಟಿವ್ ಚಾರ್ಜ್ ಡೋನರ್ ಪರಮಾಣುಗಳು ಅಥವಾ ಡೋನರ್ ಅಯಾನುಗಳನ್ನು ಹೊಂದಿದ್ದೀರಿ ಮತ್ತು ಇವುಗಳು ಎಲೆಕ್ಟ್ರಾನ್ಗಳೊಂದಿಗೆ ಸಂವಹನ ನಡೆಸಬಹುದು ಆದ್ದರಿಂದ ಈ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿಯನ್ನು ನಾನು ಅದನ್ನು ಪೋಟೆನ್ಷಿಯಲ್ ಎನರ್ಜಿ ಎಂದು ಕರೆಯುತ್ತೇನೆ ಇದು e24φεoεr ಅಲ್ಲದೇ ಬೇರೆನೂ ಆಗಿರುವುದಿಲ್ಲ ಆದ್ದರಿಂದಆರ್ ಇಲ್ಲಿ ಎಲೆಕ್ಟ್ರಾನ್ ಮತ್ತು ಅಯನೈಸ಼್ಆದ ಅಶುದ್ಧತೆಯ ನಡುವಿನ ಅಂತರವಾಗಿದೆ ಸಾಮಾನ್ಯವಾಗಿ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳ ಸಂದರ್ಭದಲ್ಲಿ ನಾವು ಕ್ರಿಟಿಕಲ್ ರೇಡಿಯಸ್ ಆರ್ಸಿಯನ್ನು ವ್ಯಾಖ್ಯಾನಿಸುತ್ತೇವೆ ಅಲ್ಲಿ ಕೈನೆಟಿಕ್ ಎನರ್ಜಿ ಮತ್ತು ಪೋಟೆನ್ಷಿಯಲ್ ಎನರ್ಜಿಗಳು ಸಮಾನವಾಗಿರುತ್ತದೆ ಆರ್ಸಿಗಿಂತ ಆರ್ ಕಡಿಮೆ ಇದ್ದರೆ ಪೋಟೆನ್ಷಿಯಲ್ ಎನರ್ಜಿಯು ಕೈನೆಟಿಕ್ ಎನರ್ಜಿಗಿಂತ ಹೆಚ್ಚಾಗಿದೆ ಮತ್ತು ನಿಮ್ಮ ಎಲೆಕ್ಟ್ರಾನ್ ಸ್ಕೇಟರ್ ಆಗುತ್ತದೆ ಆರ್ಸಿಗಿಂತ ಆರ್ ದೊಡ್ಡದಾದರೆ ಅದು ಹಿಮ್ಮುಖವಾಗಿದೆ ಎಲೆಕ್ಟ್ರಾನ್ನಲ್ಲಿ ಕೈನೆಟಿಕ್ ಎನರ್ಜಿಯು ಪೋಟೆನ್ಷಿಯಲ್ ಎನರ್ಜಿಗಿಂತ ಹೆಚ್ಚಾದರೆ ಅದು ಸ್ಕೇಟರ್ಹಾಗುವುದಿಲ್ಲ ಅಥವಾ ಎಲೆಕ್ಟ್ರಾನ್ ತಪ್ಪಿಸಿಕೊಳ್ಳುವುದಿಲ್ಲ ಈ 2 ಪದಗಳನ್ನು ಹೊಂದಿಸಿದಾಗ ಕೈನೆಟಿಕ್ ಮತ್ತು ಪೋಟೆನ್ಷಿಯಲ್ ಎನರ್ಜಿಗಳು ಸಮಾನವಾಗಿರುವಾಗ ನಾವು ಕ್ರಿಟಿಕಲ್ ರೇಡಿಯಸ್ನ್ನು ವ್ಯಾಖ್ಯಾನಿಸುತ್ತೇವೆ ನಾವು 32kT e24φεoεr ಮಾಡಿದರೆ ಅಂದರೆ ಇದರ ಅರ್ಥ rcc αT 1 ಎಂದಾಗಿರುತ್ತದೆ ಈಗ ನೀವು ಎಸ್ನ್ನು ಸ್ಕೇಟರಿಂಗ ದ ಕ್ರಾಸ್ ಸೆಕ್ಷನ್ ನ್ನಾಗಿ ನೋಡಲು ಬಯಸಿದರೆ φ r2 ಮತ್ತು rc α T 1 S α T 2 ಎಂದು ತಿಳಿಯುವುದಾಗಿದೆ ಆದ್ದರಿಂದ ಅಐನೈಸ಼್ ಆದ ಅಶುದ್ದತೆಗಳೊಂದಿಗೆ ಎಲೆಕ್ಟ್ರಾನ್ಗಳ ಪರಸ್ಪರ ಕ್ರಿಯೆಯನ್ನು ನಾವು ನೋಡುತ್ತಿರುವ ಎಕ್ಸ್ಟೈನ್ಸಿಕ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ಸ್ಕೇಟರಿಂಗ್ ಕ್ರಾಸ್ ಸೆಕ್ಷನ್ SαT 2 ಅನ್ನು ನಾವು ಕಾಣುತ್ತೇವೆ ಎಲೆಕ್ಟ್ರಾನ್ನ ಕೈನೆಟಿಕ್ ಎನರ್ಜಿ ಮತ್ತು ಎಲೆಕ್ಟ್ರಾನ್ ಮತ್ತು ಅಯನೈಸ಼್ ಆದ ಅಶುದ್ಧತೆಯ ನಡುವಿನ ಆಕರ್ಷಣೆಯ ಪೊಟೆನ್ಷಿಯಲ್ ಎನರ್ಜಿಗಳ ನಡುವಿನ ಸಮತೋಲನವನ್ನು ನೋಡುವ ಮೂಲಕ ನಾವು ಇದನ್ನು ಪಡೆದುಕೊಂಡಿದ್ದೇವೆ ತಾಪಮಾನವು ಹೆಚ್ಚಾದಂತೆ ಎಲೆಕ್ಟ್ರಾನ್ ವೇಗವಾಗಿ ಚಲಿಸುತ್ತದೆ ಅಂದರೆ ಕೈನೆಟಿಕ್ ಎನರ್ಜಿಯು ಹೆಚ್ಚಾಗುತ್ತದೆ ಆದ್ದರಿಂದ ಅಯನೈಸ಼್ ಆದ ಅಶುದ್ಧತೆಯ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಸುಲಭವಾಗುತ್ತದೆ ಅಂದರೆ ಸ್ಕೇಟರಿಂಗ್ ಕ್ರಾಸ್ ಸೆಕ್ಷನ್ ಎಸ್ ದ ಮೌಲ್ಯವು ಕಡಿಮೆಯಾಗುತ್ತದೆ ಮೊದಲು ನಾವು VthαT12 ದ ಅರ್ಧದಷ್ಟು ನೋಡಿದ್ದೇವೆ ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳ ಸಂದರ್ಭದಲ್ಲಿ ನಾವು ಇದೇ ವಾದವನ್ನು ಬಳಸುತ್ತೇವೆ ಈ 2 ಅನ್ನು ಒಟ್ಟಿಗೆ ಸೇರಿಸಿದರೆಟೌ ಮೌಲ್ಯವು ಅಶುದ್ಧತೆಗಳು ಸ್ಕೇಟರಿಂಗ್ ದಿಂದ ಆಗುತ್ತದೆ ಆದ್ದರಿಂದ ಅದು τ11SVthNI ಆಗಿದೆ ಮತ್ತೊಮ್ಮೆ ಎನ್ಐ ಎಂಬುದು ಅಶುದ್ದತೆಗಳ ಕಾನ್ಸಂಟ್ರೇಷನ್ ಆಗಿದ್ದು ಅದು ಸ್ಥಿರವಾಗಿರುತ್ತದೆ ಇದು ತಾಪಮಾನದ ಕ್ರಿಯೆಯಲ್ಲ ಆದ್ದರಿಂದಇದು ಎಸ್ನ ಮತ್ತು ನಂತರ √T ಸಂದರ್ಭದಲ್ಲಿ 1T 32 ಗೆ ಅನುಪಾತದಲ್ಲಿರುತ್ತದೆ ಹಾಗಾಗಿ ಸ್ಕೇಟರಿಂಗ್ದಿಂದಾಗಿ τI ಇದು ಸಮಯವನ್ನು ಸೂಚಿಸುತ್ತದೆ μI ಇದು T32 ಗೆ ನೇರ ಅನುಪಾತದಲ್ಲಿರುತ್ತದೆ μI ಎಂಬುದು eτ1meಹೊರತು ಬೇರೇನೂ ಆಗಿರುವುದಿಲ್ಲ ಆದ್ದರಿಂದ μI ಎಂಬುದು ಎರಡು ಒರೆಗೆ ನೇರ ಅನುಪಾತದಲ್ಲಿರುತ್ತದೆ ಅಂದರೆ ಮೊಬಿಲಿಟಿಗೆ ಅಶುದ್ದತೆಯ ಕೊಡುಗೆ ಎಂದರೆ ತಾಪಮಾನ ಹೆಚ್ಚಾದಂತೆ μI ಹೆಚ್ಚಾಗುತ್ತದೆ ಮತ್ತು ಏಕೆಂದರೆ ತಾಪಮಾನ ಹೆಚ್ಚಾದಂತೆ ನಿಮ್ಮ ಎಲೆಕ್ಟ್ರಾನ್ಗಳು ವೇಗವಾಗಿ ಚಲಿಸಬಹುದು ಮತ್ತು ಅವು ಸುಲಭವಾಗಿ ಎಲೆಕ್ಟ್ರೊಸ್ಟ್ಯಾಟಿಕ್ ಫೋರ್ಸ್ದಿಂದ ಪಾರಾಗಬಹುದು ಆದ್ದರಿಂದ ಒಂದು ಎಕ್ಸ್ಟೈನ್ಸಿಕ್ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ನಾವು ಮೊಬಿಲಿಟಿಗಾಗಿ ಎರಡು ಕೊಡುಗೆಗಳನ್ನು ಹೊಂದಿದ್ದೇವೆ ಒಂದು ಲ್ಯಾಟಿಸ್ನಿಂದ ಮತ್ತು ಇದು T 32ಗೆ ನೇರ ಅನುಪಾತದಲ್ಲಿರುವುದನ್ನು ನಾವು ಮೊದಲೇ ನೋಡಿದ್ದೇವೆ ಇನ್ನೊಂದು ನಿಮ್ಮ ಡೋಪಂಟ್ಗಳ ಅಶುದ್ಧತೆಯಿಂದ ಮತ್ತು ಇವು ಅಯನೈಸ಼್ ಆಗಿದೆ ಹಾಗಾಗಿ ನಾನು ಇವುಗಳನ್ನು μI α T32ಆದಾಗ ಅಶುದ್ಧ ಅಯಾನುಗಳಾಗಿ ಬರೆಯುತ್ತೇನೆ ಆದ್ದರಿಂದ ಇಲ್ಲಿ ಎರಡು ಕೊಡುಗೆಗಳಿವೆ ಇವೆರಡೂ ಉಷ್ಣತೆಯ ಮೇಲೆ ವಿರುದ್ಧವಾದ ಅವಲಂಬನೆಯನ್ನು ಹೊಂದಿವೆ ನೀವು ಒಟ್ಟು ಮೊಬಿಲಿಟಿಯನ್ನು ನೋಡಿದರೆ ಯಾವ ಸ್ಕೇಟರಿಂಗ್ಪ್ರಕ್ರಿಯೆಯು ಕಡಿಮೆ ಮೌಲ್ಯವನ್ನು ಹೊಂದಿದೆಯೋ ಅದರ ಮೇಲೆ ಪ್ರಾಬಲ್ಯವಿರುತ್ತದೆ ಆದ್ದರಿಂದ ನಾವು ಹೀಗೆ ಬರೆಯಬಹುದು ಇದನ್ನು ಒಂದು ಸೆಮಿಕಂಡಕ್ಟರ್ದ ಸಂದರ್ಭದಲ್ಲಿ ಅಶುದ್ಧ ಪರಮಾಣುಗಳು μI ಮತ್ತು ಲ್ಯಾಟಿಸ್ μL ಎರಡರಿಂದಲೂ ಕೊಡುಗೆ ಇದೆ ಆದ್ದರಿಂದ ನಾವು ಇದನ್ನು ಒಟ್ಟುಗೂಡಿಸೋಣ ಮತ್ತು ನಂತರ ಒನ್ ಒವರ್ ಟೆಂಪರೇಚರ್ ವರ್ಸಸ್ ಕಂಡಕ್ಟಿವಿಟಿಯ ರೇಖಾನಕ್ಷೆಯನ್ನು ಬರೆಯನ್ನು ಬರೆಯೊಣ ಮತ್ತೊಮ್ಮೆ ನಾನು ಕಂಡಕ್ಟಿವಿಟಿಯ ಸಮೀಕರಣವನ್ನು ಪುನಃ ಬರೆಯುತ್ತೇನೆಅದು σ neμh peμh ಆಗಿದೆ ಆದ್ದರಿಂದ ಈ ಸಮೀಕರಣದಲ್ಲಿ ನಾವು ಮೊದಲು ಕ್ಯಾರಿಯರ್ ಕಾನ್ಸಂಟ್ರೇಷನ್carrier concentrationನೋಡಿದ್ದೇವೆ ಆದ್ದರಿಂದ ಲಾಗ್ ಸ್ಕೇಲ್ನಲ್ಲಿ ಇದು 1T ಆಗಿದೆ ಇದು 1T ಒವರ್ T ಆಗಿರುವುದರಿಂದ ಈ ಅಂತ್ಯವು ಅಧಿಕ ತಾಪಮಾನದ ಅಂತ್ಯವಾಗಿದೆ ಇದು ನಿಮ್ಮ ಕಡಿಮೆ ತಾಪಮಾನದ ಅಂತ್ಯವಾಗಿದೆ ನೀವು ಕ್ಯಾರಿಯರ್ ಕಾನ್ಸಂಟ್ರೇಷನ್carrier concentration ಲಾಗ್ ನ ನಕ್ಷೆಯನ್ನು ಬಿಡಿಸಿದರೆ ಮತ್ತು ಇದು ನಾವು ಮೊದಲು ಹೊಂದಿದ್ದಂತೆಯೇ ಇರುತ್ತದೆ ಆದ್ದರಿಂದ ಇದು ಹೆಚ್ಚಿನ ತಾಪಮಾನವಾಗಿದೆ ಇಂಟ್ರೈನ್ಸಿಕ್Intrinsic ಕೊಡುಗೆ ಇದೆ ನೀವು ಶುದ್ಧತ್ವ ಪ್ರದೇಶವನ್ನು ಹೊಂದಿದ್ದೀರಿ ಅಲ್ಲಿ ಕಾನ್ಸಂಟ್ರೇಷನ್concentration ಸ್ಥಿರವಾಗಿರುತ್ತದೆ ಆಗ ನೀವು ಕಡಿಮೆ ತಾಪಮಾನದ ಪ್ರದೇಶವನ್ನು ಹೊಂದಿರುತ್ತೀರಿ ಅಲ್ಲಿ ಡೊನರ್ಗಳು ಅಥವಾ ಅಕ್ಸೆಪ್ಟರ್ಗಳ ಅಯನೈಸ಼್ ಕಾರಣದಿಂದಾಗಿದೆ ಆದ್ದರಿಂದ ಇದು ಲಾಗ್ ಎನ್ ಅಥವಾ ಲಾಗ್ ಪಿ ಆಗಿದೆ ನಾವು ನಂತರ ಲಾಗ್ದ ಮೊಬಿಲಿಟಿಯ ಯ ನಕ್ಷೆಯನ್ನು ಬಿಡಿಸಿದರೆಕಡಿಮೆ ತಾಪಮಾನದಲ್ಲಿ ಅಶುದ್ದತೆಯ ಸ್ಕೇಟರಿಂಗ್ದಿಂದ ಪ್ರಭಾವಿತವಾಗಿರುವುದನ್ನು ನಾವು ಕಂಡುಕೊಳ್ಳುತ್ತೇವೆ ಏಕೆಂದರೆ ಕಡಿಮೆ ತಾಪಮಾನದಲ್ಲಿ ನಿಮ್ಮ ಲ್ಯಾಟಿಸ್Lattice ಕಂಪನಗಳು ತುಂಬಾ ಚಿಕ್ಕದಾಗಿರುತ್ತವೆ ಆದ್ದರಿಂದ ಮೊಬಿಲಿಟಿಯಯು ಅಶುದ್ಧತೆಯ ಸ್ಕೇಟರಿಂಗ್ ಪ್ರಾಬಲ್ಯ ಹೊಂದಿದೆ ಮತ್ತು ತಾಪಮಾನ ಹೆಚ್ಚಾದಂತೆ ಮೊಬಿಲಿಟಿಯು ಹೆಚ್ಚಾಗುತ್ತದೆ ನೆನಪಿಡಿ μI α T32 ಎಂಬುದು 3 ಒವರ್ 2 ರ ಅನುಪಾತದಲ್ಲಿರುತ್ತದೆ ನಾವು ಹಾಗೆ ಮಾಡಿದರೆ ಅಯನೈಸ಼್ ಅಶುದ್ದತೆಗಳ ಸ್ಕೇಟರಿಂಗ್Scatteringದ ಕೊಡುಗೆಯಾಗಿದೆ ಆದ್ದರಿಂದ ಇದು ಕಡಿಮೆ ತಾಪಮಾನದಲ್ಲಿರುವ log μ ಆಗಿದೆ ಆದ್ದರಿಂದ ಇದು ಅಶುದ್ದತೆಗಳಿಂದ ಪ್ರಾಬಲ್ಯತೆಯನ್ನು ಹೊಂದಿದೆ ಹೆಚ್ಚಿನ ತಾಪಮಾನದಲ್ಲಿ ಸ್ಕೇಟರಿಂಗ್ ಸಿಲಿಕಾನ್ ಲ್ಯಾಟಿಸ್ನಿಂದ ಪ್ರಭಾವಿತವಾಗಿರುತ್ತದೆ ಈ ಸಂದರ್ಭಗಳಲ್ಲಿ μLαT 32 ಆಗಿದೆ ಇದರಿಂದ ತಾಪಮಾನ ಹೆಚ್ಚಾದಂತೆ μL ಕಡಿಮೆಯಾಗುತ್ತದೆ ಆದ್ದರಿಂದ ಇದು ಲಾಗ್ μL ಮಧ್ಯಂತರ ತಾಪಮಾನದಲ್ಲಿ ಲ್ಯಾಟಿಸ್ ಸ್ಕೇಟರಿಂಗ್ ಮತ್ತು ಅಶುದ್ದತೆಯ ಸ್ಕೇಟರ್ ಹೆಚ್ಚು ಕಡಿಮೆ ಸಮಾನವಾಗಿರುತ್ತದೆ ಆದ್ದರಿಂದ ಮೊದಲ ಚುಕ್ಕೆಗಳ ಸಾಲು ಎನ್ ಅನ್ನು ಪ್ರತಿನಿಧಿಸುತ್ತದೆ ಎರಡನೇ ಚುಕ್ಕಿಗಳ ಸಾಲು ಅಥವಾ ಬಿಡಿ ಬಿಡಿ ಗೆರೆಯು ಲಾಗ್μL ಅನ್ನು ಪ್ರತಿನಿಧಿಸುತ್ತದೆ ನಾವು ಈ ಎರಡನ್ನೂ ಒಟ್ಟುಗೂಡಿಸಿದರೆ ನಾವು ಕಂಡಕ್ಟಿವಿಟಿಯನ್ನು ಪಡೆಯುತ್ತೇವೆ ಮತ್ತು ನಾವು ಕಂಡಕ್ಟಿವಿಟಿಯ ನಕ್ಷೆಯನ್ನು ಬಿಡಿಸಿದರೆ ಅದು ದಪ್ಪ ಗೆರೆಯಾಗಿದೆ ನಾವು ಈ ರೀತಿಯ ವಕ್ರರೇಖೆಯನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಲಾಗ್σ ವಿರುದ್ಧ 1T ಆಗಿದೆ ನಾವು ಈ ಭಾಗವನ್ನು ಅಳಿಸಿಹಾಕುತ್ತೇವೆ ಮತ್ತು ಈಗ ನಕ್ಷೆಯು ಸ್ವಲ್ಪ ಉತ್ತಮವಾಗಿದೆ ಇದು ಲಾಗ್σ ಆಗಿದೆ ಆದ್ದರಿಂದ ಮತ್ತೊಮ್ಮೆ ನಾವು ಮೂರು ಪ್ರದೇಶಗಳನ್ನು ಹೊಂದಿದ್ದೇವೆ ಕಡಿಮೆ ತಾಪಮಾನದಲ್ಲಿ ನಾವು ಅಐನೈಸ಼್ ಪ್ರದೇಶವನ್ನು ಹೊಂದಿದ್ದೇವೆ ಹೆಚ್ಚಿನ ತಾಪಮಾನದಲ್ಲಿ ನಾವು ಇಂಟ್ರೈನ್ಸಿಕ್Intrinsic ಪ್ರದೇಶವನ್ನು ಹೊಂದಿದ್ದೇವೆ ತದನಂತರ ಮಧ್ಯದಲ್ಲಿ ಒಂದು ಪ್ರದೇಶವಿದೆ ಅಲ್ಲಿ ತಾಪಮಾನದೊಂದಿಗೆ ಹೆಚ್ಚು ಬದಲಾಗುವುದಿಲ್ಲ ಮತ್ತು ಅದು ನಿಮ್ಮ ಶುದ್ಧತೆಯ ಪ್ರದೇಶವಾಗಿದೆನಾಲ್ಕನೇ ಪ್ರದೇಶವು ಸ್ಯಾಚುರೇಶನ್ಪ್ರದೇಶವು ಎಕ್ಸ್ಟೈನ್ಸಿಕ್ ಆಗಿದೆ ಆದ್ದರಿಂದ ಡೋಪಿಂಗ್ ನಮಗೆ 2 ಪ್ರಯೋಜನಗಳನ್ನು ನೀಡುತ್ತದೆ ಒಂದು ಇದು ಕಂಡಕ್ಟಿವಿಟಿಯನ್ನು ಹೆಚ್ಚಿಸುತ್ತದೆ ಆದರೆ ಅದೇ ಸಮಯದಲ್ಲಿ ಕ್ಯಾರಿಯರ್ ಕಾನ್ಸಂಟ್ರೇಷನ್Carrier concentration ಮತ್ತು ಆದ್ದರಿಂದ ಕಂಡಕ್ಟಿವಿಟಿಯು ಬಹುತೇಕ ಸ್ಥಿರವಾಗಿರುತ್ತದೆ ಮತ್ತು ತಾಪಮಾನದಿಂದ ಸ್ವತಂತ್ರವಾಗಿರುವ ತಾಪಮಾನದ ಪ್ರದೇಶವೂ ಇದೆ ಸಿಲಿಕಾನ್ನ ಸಂದರ್ಭದಲ್ಲಿ ಈ ಸ್ಯಾಚುರೇಷನ್ ಪ್ರದೇಶ ಅಥವಾ ಎಕ್ಸ್ಟ್ರೈನ್ಸಿಕ್ ಪ್ರದೇಶವು ಕೊಠಡಿಯ ತಾಪಮಾನಕ್ಕೆ ಹತ್ತಿರವಾಗಿರುತ್ತದೆ ಅಥವಾ ಕೊಠಡಿಯ ತಾಪಮಾನವನ್ನು ಒಳಗೊಂಡಿದೆ ಎಂದು ಹೇಳಬೇಕು ಅಂದರೆ ನೀವು ಸಿಲಿಕಾನ್ ಅನ್ನು ಡೋಪ್ ಮಾಡಿದ್ದರೆ ಕಂಡಕ್ಟಿವಿಟಿಯು ಸುಮಾರು ಕೊಠಡಿಯ ತಾಪಮಾನದಲ್ಲಿ ಸ್ಥಿರವಾಗಿರುತ್ತದೆ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್Extrinsic semiconductor ಸಾಧನಗಳನ್ನು ರೂಪಿಸಲು ಪ್ರಯತ್ನಿಸಿದಾಗ ಇದು ಬಹಳ ಮುಖ್ಯವಾಗಿದೆ ಆದ್ದರಿಂದ ಇದು ಕ್ಯಾರಿಯರ್ ಕಾನ್ಸಂಟ್ರೇಷನ್Carrier concentration ತಾಪಮಾನದ ಕ್ರಿಯೆಯಾಗಿದೆ ಹಾಗಾದರೆ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್Extrinsic semiconductorಗಳ ಸಂದರ್ಭದಲ್ಲಿ ಡೋಪಂಟ್ ಕಾನ್ಸಂಟ್ರೇಷನ್Concentrationದೊಂದಿಗೆ ಕ್ಯಾರಿಯರ್ ಕಾನ್ಸಂಟ್ರೇಷನ್Carrier concentration ಹೇಗೆ ಬದಲಾಗುತ್ತದೆ ಆದ್ದರಿಂದ ಡೋಪಂಟ್ ಕಾನ್ಸಂಟ್ರೇಷನ್Dopant concentration ವಿರುದ್ಧ ಲಾಗ್μ ನಕ್ಷೆಯನ್ನು ಬಿಡಿಸೊಣ ಹಾಗಾಗಿ ಡೋಪಂಟ್ ಕಾನ್ಸಂಟ್ರೇಷನ್Dopant concentration μe ಅಥವಾ μh ಹೇಗೆ ಬದಲಾಗುತ್ತದೆ ಎಂಬುದನ್ನು ನಾನು ನಕ್ಷೆಯನ್ನು ಬಿಡಿಸುತ್ತೇನೆ ಇದು μe μh ಆಗಿದೆ ನಾವು ಸಿಲಿಕಾನ್ನ ಉದಾಹರಣೆಯನ್ನು ಬಳಸುತ್ತೇವೆ ಆದರೆ ಇದು ಬೇರೆ ಯಾವುದೇ ಸೆಮಿಕಂಡಕ್ಟರ್ಗೆ ಮತ್ತೊಮ್ಮೆ ಸತ್ಯವಾಗಿದೆ ಇದು ಡೋಪಂಟ್ ಕಾನ್ಸಂಟ್ರೇಷನ್Dopant concentration ವರ್ಗವಾಗಿದೆ ಆದ್ದರಿಂದ ನಾವು ಡೋಪಂಟ್ಗಳ ಕಾನ್ಸಂಟ್ರೇಷನ್Dopant concentration ಹೆಚ್ಚಿಸುತ್ತೇವೆ ಒಟ್ಟಾರೆ ಮೊಬಿಲಿಟಿ ಕಡಿಮೆಯಾಗುತ್ತದೆ ಏಕೆಂದರೆ ಈಗ ನೀವು ಈ ಅಐನೈಸ಼್ ಅಶುದ್ದತೆಗಳ ಹೆಚ್ಚು ಸ್ಕೇಟರಿಂಗ್ಗಳನ್ನು ಹೊಂದಿದ್ದೀರಿ ಆದ್ದರಿಂದ ಈಗ ನಕ್ಷೆಯನ್ನು ಬರೆಯೋಣ ಇದು ನಿಮ್ಮ ವೈ ಅಕ್ಷ ಕಾನ್ಸಂಟ್ರೇಷನ್Concentration 1015 ಇದೆ ಹಾಗಾಗಿಕೊಠಡಿಯ ತಾಪಮಾನದಲ್ಲಿರುವ ಸಿಲಿಕಾನ್ ವಿಷಯದಲ್ಲಿ μe ದಿಂದ ಪ್ರಾರಂಭವಾಗುವ ನಕ್ಷೆಯನ್ನು ಬರೆದರೆಇಂಟ್ರೈನ್ಸಿಕ್ ಸಿಲಿಕಾನ್Intrinsic Silicon μe ಯ ಬೆಲೆ ಸುಮಾರು 1315 cm2V 1s 1 ಆಗಿದೆ ಹಾಗಾಗಿ ಸೆಂಟಿಮೀಟರ್ ಸ್ಕ್ವೇರ್ ಪರ್ ವೋಲ್ಟ ಪರ್ ಸೆಕೆಂಡ್ ಎಂದು ಇಲ್ಲಿ ಬರೆಯುತ್ತೇನೆ ಆದ್ದರಿಂದ ಇದು ಅಧಿಕತೆಯಿಂದ ಆರಂಭವಾಗುತ್ತದೆ ಆರಂಭದಲ್ಲಿ ಮೊಬಿಲಿಟಿಯು ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತದೆ ತದನಂತರ ನಿಮ್ಮ ಡೋಪಂಟ್ ಕಾನ್ಸಂಟ್ರೆಷನ್ ಹೆಚ್ಚಾದಂತೆಮೊಬಿಲಿಟಿಯು ಕಡಿಮೆಯಾಗಲು ಆರಂಭವಾಗುತ್ತದೆ ಇದು ಎಲ್ಲಾ ಎಲೆಕ್ಟ್ರಾನ್ ಗಳಿಗೆ ಸಂಬಂಧಿಸಿದ್ದಾಗಿದೆ ಹೋಲ್ಗಳಿಗಾಗಿ ನಾವು ಇದೇ ರೀತಿಯ ನಕ್ಷೆಗಳನ್ನು ಬರೆಯಬಹುದು ಮತ್ತೊಮ್ಮೆ ನಾವು ಇಂಟ್ರೈನಿಕ್ ಸಿಲಿಕಾನ್ ಹೊಂದಿರುವಾಗ ಹೋಲ್ದ ಮೊಬಿಲಿಟಿಯು ಸುಮಾರು 450 1315 cm2V 1s 1 ಆಗಿದೆ ಆದ್ದರಿಂದ ನೀವು ಹೋಲ್ಗಳಿಗಾಗಿ ಇದೇ ರೀತಿಯ ನಕ್ಷೆಯನ್ನು ಬರೆದರೆ ಮತ್ತೆ ಅದು ಸ್ಥಿರವಾಗಿರುತ್ತದೆ ಆದರೆ ನಂತರ ಅದು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ನಾವು ಇಲ್ಲಿಯವರೆಗೆ ಪರಿಗಣಿಸಿದ ಎಲ್ಲಾ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳಲ್ಲಿ ನೀವು ಯಾವಾಗಲೂ ಎನ್ಎ ಅಥವಾ ಎನ್ಡಿ ಸನ್ನಿವೇಶವನ್ನು ಹೊಂದಿದ್ದೀರಿ ಇವುಗಳು ಅಕ್ಸೆಪ್ಟರ್Acceptor ಅಥವಾ ಡೊನರ್Donorಗಳಾಗಿರಲಿ ಎನ್ಐಗಿಂತ ನಿಮ್ಮ ಇಂಟ್ರೈನ್ಸಿಕ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಅಧಿಕವಾಗಿದೆ ಇದರರ್ಥ ನಾವು ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್electron concentration ಸಮಾನವಾಗಿರುತ್ತದೆ ಎಂದು ಹೇಳಬಹುದು ಎನ್ಡಿಗೆ ಅಥವಾ ಹೋಲ್ದ ಕಾನ್ಸಂಟ್ರೇಷನ್ ಎನ್ಎಗೆ ಸಮಾನವಾಗಿರುತ್ತದೆ ಎನ್ಸಿ ಮತ್ತು ಎನ್ವಿ ಎಂಬ ಪರಿಣಾಮಕಾರಿ ಡೆನ್ಸಿಟಿಗಳಿಗಿಂತ ಎನ್ಎ ಮತ್ತು ಎನ್ಡಿ ಸ್ಥಿತಿಗಳು ಕಡಿಮೆ ಹೊಂದಿರುವ ಪರಿಸ್ಥಿತಿಯನ್ನು ಮಾತ್ರ ನಾವು ಪರಿಗಣಿಸುತ್ತೇವೆ ಆದ್ದರಿಂದ ಈ ಬ್ಯಾಂಡ್ ಗ್ಯಾಪ್Band gapದಲ್ಲಿ ಈ ಅಶುದ್ದತೆಗಳು ಸ್ಥಾನಿಕ ಸ್ಥಿತಿಗಳೆಂದು ಯೋಚಿಸಲು ಇದು ನಮಗೆ ಅವಕಾಶ ನೀಡುತ್ತದೆ ಆದ್ದರಿಂದ ಕಂಡಕ್ಷನ್ ಬ್ಯಾಂಡ್ನ ಕೆಳಗೆ ಸ್ಥಾನಿಕ ಸ್ಥಿತಿಗಳ ಡೋನರ್ಗಳನ್ನು ಹೊಂದಿವೆ ಮತ್ತು ವೇಲೆನ್ಸ್ ಬ್ಯಾಂಡ್ನ ತುಸು ಮೇಲೆ ಸ್ಥಾನಿಕ ಸ್ಥಿತಿಗಳ ಅಕ್ಸೆಪ್ಟರ್Acceptorಗಳಿವೆ ಈ ಸೆಮಿಕಂಡಕ್ಟರ್ಗಳನ್ನು ನಾನ್ ಡೀಜನರೇಟ್ ಎಂದು ಕರೆಯಲಾಗುತ್ತದೆ ಇದು ನಾವು ಸಾಮಾನ್ಯವಾಗಿ ಎದುರಿಸುವ ಎಲ್ಲಾ ಕ್ಯಾರಿಯರ್ ಕಾನ್ಸಂಟ್ರೇಷನ್Carrier concentrationಗಳಿಗೆ ನಿಜವಾಗಿದೆ ಆದರೆ ನಾವು ನಿಜವಾಗಿಯೂ ಹೆಚ್ಚಿನ ಡೋಪಿಂಗ್ ಮೌಲ್ಯಗಳನ್ನು ಹೊಂದಿದ್ದರೆ ಎನ್ಎ ಮತ್ತು ಎನ್ಡಿ ಎನ್ಸಿ ಮತ್ತು ಎನ್ ವಿಗೆ ಹೋಲಿಸಬಹುದಾದರೆ ನಾವು ಇನ್ನು ಮುಂದೆ ಅವುಗಳನ್ನು ಸ್ಥಾನಿಕ ಸ್ಥಿತಿಗಳೆಂದು ಯೋಚಿಸಲು ಸಾಧ್ಯವಿಲ್ಲ ಆದರೆ ಡೋಪಂಟ್ಗಳು ಎನರ್ಜಿ ಬ್ಯಾಂಡ್ಗಳನ್ನು ರೂಪಿಸುತ್ತವೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಈ ಸೆಮಿಕಂಡಕ್ಟರ್ಗಳನ್ನು ಡಿಜೆನೆರೇಟ್ ಸೆಮಿಕಂಡಕ್ಟರ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಡೋಪಂಟ್ಗಳು ಎನರ್ಜಿ ಬ್ಯಾಂಡ್ಗಳನ್ನು ರೂಪಿಸುತ್ತವೆ ಈ ಬ್ಯಾಂಡ್ಗಳು ಕಂಡಕ್ಷನ್ ಬ್ಯಾಂಡ್ ಅಥವಾ ವೇಲೆನ್ಸ್ ಬ್ಯಾಂಡ್ ನೊಂದಿಗೆ ಅಧಿವ್ಯಾಪಿಸುವ ಸಾಧ್ಯತೆಯೂ ಇದೆ ಆದ್ದರಿಂದ ಡೀಜನರೇಟ್ ಸೆಮಿಕಂಡಕ್ಟರ್ಗಳು ಹೆಚ್ಚಿನ ಕಂಡಕ್ಟಿವಿಟಿಯನ್ನು ಹೊಂದಿವೆ ಏಕೆಂದರೆ ಅವುಗಳು ಹೆಚ್ಚಿನ ಅಶುದ್ದತೆಯನ್ನು ಹೊಂದಿರುತ್ತವೆ ಆದರೆ ಅವು ಲೋಹಗಳಂತೆಯೇ ವರ್ತಿಸುತ್ತವೆ ನಾವು ಚರ್ಚಿಸಿದ ಹೆಚ್ಚಿನ ಸಾಧನಗಳಿಗೆ ನಾವು ಮೂಲಭೂತವಾಗಿ ನಾನ್ ಡೀಜನರೇಟ್ ಸೆಮಿಕಂಡಕ್ಟರ್ಗಳನ್ನು ನಿಭಾಯಿಸುತ್ತೇವೆ ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ಹೆಚ್ಚಿನ ಡೋಪಿಂಗ್ನ್ನು ಹೊಂದಬಹುದು ಮತ್ತು ಡೀಜನರೇಟ್ ಸೆಮಿಕಂಡಕ್ಟರ್ಗಳನ್ನು ಸಹ ಹೊಂದಿರುತ್ತೇವೆ ನಾವು ಎಲೆಕ್ಟ್ರಾನಿಕ್ ವಸ್ತುಗಳ ಬಗ್ಗೆ ಮಾತನಾಡುವಾಗ ನಾನು ಕಲಿಯು ಕೊನೆಯ ವಿಷಯವೆಂದರೆ ಅಮರ್ಫಸ್ ಸೆಮಿಕಂಡಕ್ಟರ್ಗಳ ಬಗ್ಗೆ ಆಗಿದೆ ಇಲ್ಲಿಯವರೆಗೆ ನಾವು ಒಂದು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್Intrinsic semiconductorದ ಬಗ್ಗೆ ಮಾತನಾಡಿದಾಗ ಅಥವಾ ನಾವು ಒಂದು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್Extrinsic semiconductorದ ಬಗ್ಗೆ ಮಾತನಾಡುವಾಗ ನಾವು ಯಾವಾಗಲೂ ಪರಿಪೂರ್ಣವಾದ ಮತ್ತು ಯಾವುದೇ ಡಿಫೆಕ್ಟ್ಗಳನ್ನು ಹೊಂದಿದ ಸಿಂಗಲ್ ಕ್ರಿಸ್ಟಲ್ಗಳನ್ನು ಪರಿಗಣಿಸುತ್ತೇವೆ ಏಕೆಂದರೆ ವಸ್ತುವಿನ ಡಿಫೆಕ್ಟ್ಗಳು ಬ್ಯಾಂಡ್ ಗ್ಯಾಪ್Band gap ದಲ್ಲಿ ಸ್ಥಿತಿಗಳನ್ನು ಪರಿಚಯಿಸುತ್ತದೆ ಮತ್ತು ಎಲೆಕ್ಟ್ರಾನಿಕ್ ಗುಣಧರ್ಮವನ್ನು ಬದಲಾಯಿಸುತ್ತದೆ ಡಿಫೆಕ್ಟ್ಗಳು ಡಿಫೆಕ್ಟ್ ಸ್ಥಿತಿಗಳಿಗೆ ಕಾರಣವಾಗುತ್ತದೆ ಈ ಸ್ಥಿತಿಗಳು ಶಾಲ್ಲೊ ಸ್ಥಿತಿಯಗಳಾಗಿವೆ ಎಂದು ನಾವು ಮೊದಲೇ ನೋಡಿದ್ದೇವೆ ಶಾಲ್ಲೊ ಸ್ಥಿತಿಗಳುಗಳು ಬ್ಯಾಂಡ್ತುದಿಗಳಿಗೆ ಹತ್ತಿರದಲ್ಲಿವೆ ಅವು ಕಂಡಕ್ಷನ್ ಬ್ಯಾಂಡ್Conduction band ತುದಿಗೆ ಹತ್ತಿರವಾಗಿರಬಹುದು ಅಥವಾ ವೇಲೆನ್ಸ್ ಬ್ಯಾಂಡ್Valence band ತುದಿಗೆ ಹತ್ತಿರವಾಗಿರಬಹುದು ಅಥವಾ ಡೀಪ್ ಸ್ಥಿತಿ ಗಳಾಗಿರಬಹುದು ಆದ್ದರಿಂದ ಈ ಡಿಫೆಕ್ಟ್ ಸ್ಥಿತಿಗಳು ಮೂಲಭೂತವಾಗಿ ಎಲೆಕ್ಟ್ರಾನಿಕ್ ಗುಣಧರ್ಮಗಳನ್ನು ಮಾರ್ಪಡಿಸಬಹುದು ಆದ್ದರಿಂದ ಡಿಫೆಕ್ಟ್Defect ಒಳ್ಳೆಯದಾಗಬಹುದು ಅಥವಾ ಕೆಟ್ಟದ್ದಾಗಿರಬಹುದು ಉದಾಹರಣೆಗೆ ನೀವು ಹೆಚ್ಚಿನ ಕಂಡಕ್ಟಿವಿಟಿಯನ್ನು ನೋಡಲು ಪ್ರಯತ್ನಿಸುತ್ತಿದ್ದರೆ ಡಿಫೆಕ್ಟ್Defectಯುಕ್ತ ಸ್ಥಿತಿಗಳು ಮೂಲಭೂತವಾಗಿ ಬಲೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಎಲೆಕ್ಟ್ರಾನ್ ಅನ್ನು ಹೋಲ್ ಗಳಲ್ಲಿ ಹಿಡಿದಿಟ್ಟುಕೊಳ್ಳಬಹುದು ಮತ್ತು ನಂತರ ಕಂಡಕ್ಟಿವಿಟಿಯನ್ನುಕಡಿಮೆ ಮಾಡಬಹುದು ಆ ಸಂದರ್ಭದಲ್ಲಿ ಡಿಫೆಕ್ಟ್Defect ಮೂಲಭೂತವಾಗಿ ಒಳ್ಳೆಯದಲ್ಲ ಮತ್ತೊಂದೆಡೆ ಕೆಲವು ನೇರ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ಗಳ ಸಂದರ್ಭದಲ್ಲಿ ನಾವು ಆಪ್ಟಿಕಲ್ ಗುಣಲಕ್ಷಣಗಳನ್ನು ಮಾರ್ಪಡಿಸುವಲ್ಲಿ ಡಿಫೆಕ್ಟ್Defectಗಳನ್ನು ಹೊಂದಿರುವ ಸ್ಥಿತಿಯು ಅವಶ್ಯಕತೆ ಇದೆ ಅಂತಹ ಸಂದರ್ಭಗಳಲ್ಲಿ ಡಿಫೆಕ್ಟ್Defectಗಳು ಇರುವುದು ಒಳ್ಳೆಯದು ಆದ್ದರಿಂದ ಅನ್ವಯಗಳನ್ನು ಅವಲಂಬಿಸಿ ಅವುಗಳು ಒಂದು ಡಿಫೆಕ್ಟ್Defect ಸ್ಥಿತಿಗಳನ್ನು ಹೊಂದಿರಬಹುದು ಅಥವಾ ಇಲ್ಲದಿರಬಹುದು ಮತ್ತು ಅಮರ್ಫಸ್ ಸೆಮಿಕಂಡಕ್ಟರ್Amorphous semiconductorಗಳು ಹೆಚ್ಚಿನ ಸಂಖ್ಯೆಯ ಡಿಫೆಕ್ಟ್Defect ಸ್ಥಿತಿಯನ್ನು ಹೊಂದಿರುವುದು ಒಂದು ದೊಡ್ಡ ಉದಾಹರಣೆಯಾಗಿದೆ ಒಂದು ಅಮರ್ಫಸ್ ಸೆಮಿಕಂಡಕ್ಟರ್Amorphous semiconductor ವಸ್ತುವು ಮೂಲಭೂತವಾಗಿ ಲಾಂಗ್ ರೇಂಜ್ ಆರ್ಡರ್ಗಳನ್ನು ಹೊಂದಿಲ್ಲ ಅಂದರೆ ತೂಗಾಡುವ ಬಂಧಗಳ ಹೆಚ್ಚಿನ ಸಾಂದ್ರತೆಗಳನ್ನು ಹೊಂದಿದೆ ತೂಗಾಡುತ್ತಿರುವ ಬಂಧಗಳು ಸಿಲಿಕಾನ್ ಪರಮಾಣುಗಳಲ್ಲಿ ಒಂದು ಎಲೆಕ್ಟ್ರಾನ್ ಹೊಂದಿರುವಾಗ ರಚನೆಯಾಗುತ್ತವೆ ಆದರೆ ಬಂಧವನ್ನು ರೂಪಿಸಲು ಇನ್ನೊಂದು ಎಲೆಕ್ಟ್ರಾನ್ ಅನ್ನು ಪೂರೈಸಲು ಯಾವುದೇ ಈ ಸಿಲಿಕಾನ್Siliconಗೆ ಪ್ರತಿಯಾದ ಸಿಲಿಕಾನ್ ಪರಮಾಣು ಇಲ್ಲ ಆದ್ದರಿಂದ ಅಮರ್ಫಸ್ ಸೆಮಿಕಂಡಕ್ಟರ್Amorphous semiconductorಗಳನ್ನು ಅಧಿಕ ಪ್ರಮಾಣದ ತೂಗಾಡುವ ಬಂಧಗಳ ಹೊಂದಿರುವ ಮೂಲಕ ನಿರೂಪಿಸಲಾಗಿದೆ ಈ ತೂಗಾಡುವ ಬಂಧಗಳು ಮೂಲತಃ ಬ್ಯಾಂಡ್ ಗ್ಯಾಪ್ದಲ್ಲಿ ಡಿಫೆಕ್ಟ್Defect ಸ್ಥಿತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ನೀವು ಕ್ರಿಸ್ಟಲಿನ್ ವಸ್ತುವಿನ ಸಂದರ್ಭದಲ್ಲಿ ಬ್ಯಾಂಡ್ ಚಿತ್ರವನ್ನು ಬರೆಯುವುದಾದರೆ ಇದು ಕ್ರಿಸ್ಟಲ್Crystal ವಸ್ತುವಾಗಿದೆ ನಾವು ಈಗ ಕ್ರಿಸ್ಟಲಿನ್ ಸಿಲಿಕಾನ್ತೆಗೆದುಕೊಳ್ಳೋಣ ನಾವು ಕಂಡಕ್ಷನ್ ಬ್ಯಾಂಡ್ ವೇಲೆನ್ಸ್ ಬ್ಯಾಂಡ್ಗಳನ್ನು ನಾವು ಹೊಂದಿರುತ್ತೇವೆ ಮತ್ತು ಬ್ಯಾಂಡ್ ಗ್ಯಾಪ್ ಆಗಿದೆ ಆದ್ದರಿಂದ ನಮ್ಮಲ್ಲಿ ಪರಿಪೂರ್ಣವಾದ ಕ್ರಿಸ್ಟಲ್ ವಸ್ತು ಇದ್ದರೆ ಬ್ಯಾಂಡ್ ಗ್ಯಾಪ್ದಲ್ಲಿ ಯಾವುದೇ ಎಲೆಕ್ಟ್ರಾನಿಕ್Electronic ಸ್ಥಿತಿಗಳಿರುವುದಿಲ್ಲ ನೀವು ಕಂಡಕ್ಷನ್ ಬ್ಯಾಂಡ್ನಲ್ಲಿ ಮತ್ತು ವೇಲೆನ್ಸ್ ಬ್ಯಾಂಡ್ನಲ್ಲಿನ ಡೆನ್ಸಿಟಿ ಸ್ಥಿತಿಗಳನ್ನು ಹೊಂದಿರುತ್ತೀರಿ ಈಗ ನಾವು ಅಮರ್ಫಸ್ ಸೆಮಿಕಂಡಕ್ಟರ್Amorphous semiconductor ಅನ್ನು ಹೊಂದಿದ್ದರೆ ಏಕೆಂದರೆ ನೀವು ತೂಗಾಡುವ ಬಂಧಗಳ ಹೆಚ್ಚಿನ ಕಾನ್ಸಂಟ್ರೇಷನ್ ಹೊಂದಿದ್ದೀರಿ ಬ್ಯಾಂಡ್ ಗ್ಯಾಪ್Band gapದಲ್ಲಿ ಡಿಫೆಕ್ಟ್Defect ಸ್ಥಿತಿಗಳ ಅಧಿಕ ಕಾನ್ಸಂಟ್ರೇಷನ್ ಇರುತ್ತದೆ ಮತ್ತು ಈ ಡಿಫೆಕ್ಟ್ ಸ್ಥಿತಿಗಳ ಸ್ಥಾನಿಕ ಸ್ಥಿತಿಯಾಗಿದೆ ಹಾಗಾಗಿ ನಾನು ಅಮರ್ಫಸ್ ಸೆಮಿಕಂಡಕ್ಟರ್Amorphous semiconductorಗಳಿಗೆ ಬ್ಯಾಂಡ್ ರೇಖಾಚಿತ್ರವನ್ನು ಬರೆದರೆ ಮತ್ತೊಮ್ಮೆ ನಾನು ಇಸಿ ಮತ್ತು ಇವಿ ಅನ್ನು ಗುರುತಿಸುತ್ತೇನೆ ಹಾಗಾಗಿ ನಾನು ಬ್ಯಾಂಡ್ಗಳಲ್ಲಿ ಸ್ಥಿತಿಗಳ ಹೆಚ್ಚಿನ ಕಾನ್ಸಂಟ್ರೇಷನ್ ಹೊಂದಿರುತ್ತೇನೆ ಆದರೆ ಬ್ಯಾಂಡ್ ಗ್ಯಾಪ್ದಲ್ಲಿ ಸ್ಥಾನಿಕ ಸ್ಥಿತಿಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇವುಗಳು ಕಂಡಕ್ಷನ್ ಬ್ಯಾಂಡ್Conduction band ಮತ್ತು ವೇಲೆನ್ಸಿ ಬ್ಯಾಂಡ್ ಅನ್ನು ಪ್ರತಿನಿಧಿಸುತ್ತವೆ ಆದ್ದರಿಂದ ಕಂಡಕ್ಷನ್ ಬ್ಯಾಂಡ್Conduction band ಮತ್ತು ವೇಲೆನ್ಸ್ ಬ್ಯಾಂಡ್ ಒಳಗೆ ವಿಸ್ತೃತ ಸ್ಥಿತಿಗಳನ್ನು ಹೊಂದಿರುತ್ತದೆ ಆದರೆ ನಾವು ಬ್ಯಾಂಡ್ ಗ್ಯಾಪ್ ಸ್ಥಾನಿಕ ಸ್ಥಿತಿಗಳನ್ನು ಹೊಂದಿದ್ದೇವೆ ಅಮರ್ಫಸ್ ಸೆಮಿಕಂಡಕ್ಟರ್amorphous semiconductorದ ಸಂದರ್ಭದಲ್ಲಿ ನಾವು ಇನ್ನು ಮುಂದೆ ಬ್ಯಾಂಡ್ ಗ್ಯಾಪ್Band gapದ ಬಗ್ಗೆ ಮಾತನಾಡುವುದಿಲ್ಲ ಏಕೆಂದರೆ ನಾವು ಈ ಎಲ್ಲಾ ಸ್ಥಾನಿಕ ಸ್ಥಿತಿಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಕಂಡಕ್ಷನ್ ಬ್ಯಾಂಡ್Conduction band ಮತ್ತು ವೇಲೆನ್ಸ್ ಬ್ಯಾಂಡ್ ನಡುವಿನ ಅಂತರವನ್ನು ಮೊಬಿಲಿಟಿಯ ಅಂತರ ಎಂದು ಕರೆಯುತ್ತೇವೆ ಈಗ ಈ ಎಲ್ಲಾ ಸ್ಥಾನಿಕ ಡಿಫೆಕ್ಟ್ ಸ್ಥಿತಿಗಳು ಕಂಡಕ್ಟಿವಿಟಿಗೆ ಕಾರಣವಾಗಿರಬಹುದು ಅವುಗಳು ಮೂಲಭೂತವಾಗಿ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ ಗಳನ್ನು ಹಿಡಿದಿಡಬಹುದು ಆದ್ದರಿಂದ ಒಂದು ಅಮರ್ಫಸ್ ಸೆಮಿಕಂಡಕ್ಟರ್amorphous semiconductorನ ಸಂದರ್ಭದಲ್ಲಿ ಕಂಡಕ್ಟಿವಿಟಿಯು ಒಂದು ಜಿಗಿತದ ಕಾರ್ಯವಿಧಾನದ ಮೂಲಕ ನಡೆಯುತ್ತದೆ ಅಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳ ಸ್ಥಾನಿಕ ಡಿಫೆಕ್ಟ್ ಸ್ಥಿತಿಗಳ ಬಗ್ಗೆ ನಾವು ಯೋಚಿಸುತ್ತೇವೆ ಆದ್ದರಿಂದ ಇದು ಮೊಬಿಲಿಟಿಯನ್ನು ತೀವ್ರವಾಗಿ ಕಡಿಮೆ ಮಾಡುತ್ತದೆ ಮತ್ತು ಹಾಗೆಯೇ ಕಂಡಕ್ಟಿವಿಟಿಯನ್ನು ಕೂಡ ಕಡಿಮೆ ಮಾಡುತ್ತದೆ ನಮ್ಮಲ್ಲಿ ಅಮರ್ಫಸ್ ಸಿಲಿಕಾನ್amorphous silicon ಇದ್ದರೆ ಸಾಮಾನ್ಯವಾಗಿ 1350 ಅಥವಾ 1400 ರ ಆಸುಪಾಸಿನಲ್ಲಿರುತ್ತದೆ ಮತ್ತೊಂದೆಡೆ ಅಮರ್ಫಸ್ ಸೆಮಿಕಂಡಕ್ಟರ್amorphous semiconductorಗೆ μeಯ ಮೌಲ್ಯವು 1 ಕ್ಕಿಂತ ಕಡಿಮೆಯಿರಬಹುದು ಆದ್ದರಿಂದ ನೀವು ಅಮರ್ಫಸ್ amorphous ಮತ್ತು ಕ್ರಿಸ್ಟಲಿನ್ದ ವಸ್ತುಗಳ ಸಂದರ್ಭದಲ್ಲಿ ಮೊಬಿಲಿಟಿಯಲ್ಲಿ ಸುಮಾರು 3 ಪಟ್ಟು ವ್ಯತ್ಯಾಸವನ್ನು ಹೊಂದಬಹುದು ಆದ್ದರಿಂದ ಇದರೊಂದಿಗೆ ನಾವು ವ್ಯಾಸಂಗದ ಎಲೆಕ್ಟ್ರಾನಿಕ್ ವಸ್ತುಗಳ ಭಾಗವನ್ನು ಮುಗಿಸಿದ್ದೇವೆ ಆದ್ದರಿಂದ ನಾವು ಇಂಟ್ರೈನ್ಸಿಕ್ ಮತ್ತು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್Extrinsic semiconductorಗಳನ್ನು ಕಲಿತಿದ್ದೇವೆ ಮುಂದೆ ನಾವು ಇವುಗಳಿಗೆ ಸಂಭಧಿಸಿದ ಸಾಧನಗಳನ್ನು ಕಲಿಯೋಣ ಮತ್ತು ಈ ಸಾಧನಗಳನ್ನು ಮಾಡುವಾಗ ನಾವು ಈ ವಸ್ತುಗಳ ನಡುವೆ ಜಂಕ್ಷನ್ಗಳನ್ನು ರೂಪಿಸಬೇಕಾಗುತ್ತದೆ ಆದ್ದರಿಂದ ನಾವು ಮಾಡುವ ಮುಂದಿನ ಕೆಲಸವೆಂದರೆ ಜಂಕ್ಷನ್ಗಳ ಬಗ್ಗೆ ಅಭ್ಯಸಿಸುವುದು ಮತ್ತು ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಆರಂಭಿಸೋಣ